ಭಾರತೀಯ ವಿಶ್ವವಿದ್ಯಾಲಯಗಳು ಪೇಟೆಂಟ್ಗಳನ್ನು ಹೇಗೆ ಬಳಸುತ್ತಿವೆ ಎಂಬುದನ್ನು ನೋಡೋಣ NIRF ಅದರ ವಿಸ್ತೃತ ರೂಪ ರಾಷ್ಟ್ರೀಯ ಇನ್ಸ್ಟಿಟ್ಯೂಟ್ ರಾಂಕಿಂಗ್ ಫ್ರೇಮ್ವರ್ಕ್ ಆಗಿದೆ ಇದು ನಿಯಮಾವಳಿಗಳನ್ನು ಹೊಂದಿದೆ ಇದು ಸಂಸ್ಥೆಗಳನ್ನು ವರ್ಗೀಕರಿಸಲು ಅಥವಾ ಅವುಗಳಿಗೆ ಶ್ರೇಣಿಯನ್ನು ನೀಡಲು ನಿಯಮಾವಳಿಗಳನ್ನು ಹೊಂದಿರುವ ವಿಧಾನವನ್ನು ನೀಡುತ್ತದೆ ಇದನ್ನು ಭಾರತ ಸರ್ಕಾರ ಮಾಡಿದೆ ಬೋಧನೆ ಕಲಿಕೆ ಮತ್ತು ಬಳಸಿದ ಸಂಪನ್ಮೂಲಗಳು ಸಂಶೋಧನೆ ವೃತ್ತಿಪರ ಅಭ್ಯಾಸಗಳು ಪದವಿ ಫಲಿತಾಂಶಗಳು ಪ್ರಭಾವ ಮತ್ತು ಒಳಗೊಳ್ಳುವಿಕೆ ಎಂಬ ಮುಂತಾದ ಮಾನದಂಡಗಳನ್ನು ಸಂಸ್ಥೆಗಳಿಗೆ ಶ್ರೇಯಾಂಕವನ್ನು ನೀಡುವಾಗ ಪರಿಗಣಿಸಲಾಗುತ್ತದೆ ಎಂಜಿನಿಯರಿಂಗ್ ವಿದ್ಯಾ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಒಟ್ಟಾರೆ ಶ್ರೇಯಾಂಕವು ನಿರ್ದಿಷ್ಟವಾಗಿದೆ ಇದು ಒಟ್ಟಾರೆ ಶ್ರೇಯಾಂಕವನ್ನು ಸಹ ಲೆಕ್ಕಾಚಾರ ಮಾಡುತ್ತದೆ ಮೇಲ್ಪಂಕ್ತಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಬಾಂಬೆ ದೆಹಲಿ ಮತ್ತು ಖರಗ್ಪುರ ಸಂಸ್ಥೆಗಳು ಮೊದಲ 5 ಶ್ರೇಯಾಂಕವನ್ನು ಹೊಂದಿರುವ ಸಂಸ್ಥೆಗಳಾಗಿವೆ ಶ್ರೇಣಿ ಸಂಬಂಧಿಸಿದ ಅಂಕವನ್ನು ನೀವು ವೆಬ್ಸೈಟ್ನಿಂದ ಸ್ಕ್ರೀನ್ಶಾಟ್ ನೋಡಬಹುದು ನೀವು ವೆಬ್ಸೈಟ್ನಲ್ಲಿ PDF ಲಿಂಕ್ ಮುಖಾಂತರ ಸಹ ಪಡೆಯಬಹುದು ಇದು ಪ್ರತಿ ವಿಶ್ವವಿದ್ಯಾಲಯದ ಶ್ರೇಯಾಂಕದ ವಿವರಗಳನ್ನು ತೋರಿಸುತ್ತದೆ ಸಂಶೋಧನೆ ಮತ್ತು ವೃತ್ತಿಪರ ಅಭ್ಯಾಸಗಳು ವಿಶ್ವವಿದ್ಯಾನಿಲಯಗಳು ಅಂಕಗಳನ್ನು ಪಡೆಯುವ ಮಾನದಂಡಗಳಲ್ಲಿ ಒಂದಾಗಿದೆ ಇದು ಪ್ರಕಟಣೆಗಳು ಅವುಗಳ ಗುಣಮಟ್ಟ ಪೇಟೆಂಟ್ಗಳು ಮತ್ತು ಯೋಜನೆಗಳಿಗೆ ಸಂಯೋಜಿತ ಮೆಟ್ರಿಕ್ ಅನ್ನು ಒಳಗೊಂಡಿದೆ ಪೇಟೆಂಟ್ಗಳು ಒಂದು ಪಾತ್ರವನ್ನು ವಹಿಸುತ್ತವೆ ಎಂದು ನೀವು ಕಾಣಬಹುದು ನೀವು ಡೇಟಾ ಶೀಟ್ ಗಳನ್ನು ಗಮನಿಸಿದಾಗ ಅದು ನಿಮಗೆ ಸ್ಪಷ್ಟವಾಗುತ್ತದೆ ಉದಾಹರಣೆಗೆ ಪೇಟೆಂಟ್ಗಳು ಮತ್ತು ಶ್ರೇಯಾಂಕಗಳ ನಡುವಿನ ಸಂಪರ್ಕವನ್ನು ಈ ಡೇಟಾ ಶೀಟ್ಗಳಲ್ಲಿ ಕಾಣಬಹುದು IIT ಮದ್ರಾಸ್ಗೆ 1 ನೇ ಸ್ಥಾನ ನೀಡಲಾಗಿದೆ ಕಳೆದ 3 ಕ್ಯಾಲೆಂಡರ್ ವರ್ಷಗಳಲ್ಲಿ ನೀಡಲಾದ ಪೇಟೆಂಟ್ಗಳ ಸಂಖ್ಯೆ 54 ಎಂದು ಡೇಟಾ ಶೀಟ್ ತೋರಿಸುತ್ತದೆ ಮತ್ತು ಪ್ರಕಟಿತ ಪೇಟೆಂಟ್ಗಳ ಸಂಖ್ಯೆ 395 ಪೇಟೆಂಟ್ ಮೂಲಕ ಗಳಿಕೆಯನ್ನು ಸಹ ಉಲ್ಲೇಖಿಸಲಾಗಿದೆ ಇದು 6 ಕೋಟಿ IIT ಕಾನ್ಪುರ 10 ನೇ ಸ್ಥಾನದಲ್ಲಿದೆ ಇದು 29 ಅನುಮತಿಸಲಾದ ಪೇಟೆಂಟ್ 203 ಪ್ರಕಟಿತ ಪೇಟೆಂಟ್ ಮತ್ತು 81 ಲಕ್ಷ ಆದಾಯವನ್ನು ಹೊಂದಿದೆ NIT ರೂರ್ಕೆಲಾ 15 ನೇ ಸ್ಥಾನದಲ್ಲಿದೆ ಇದು 3 ಪೇಟೆಂಟ್ಗಳನ್ನು ಪ್ರಕಟಿಸಿದೆ ಆದರೆ ಯಾವುದೇ ಅನುಮತಿಸಲಾದ ಪೇಟೆಗಳನ್ನು ಹೊಂದಿಲ್ಲ 20 ನೇ ಶ್ರೇಯಾಂಕದಲ್ಲಿ ಇರುವ ಥಾಪರ್ ಇನ್ಸ್ಟಿಟ್ಯೂಟ್ ಅನುಮತಿಸಲಾದ 1 ಪೇಟೆಂಟ್ ಅನ್ನು ಹೊಂದಿದೆ 11 ಬಾಕಿ ಉಳಿದಿದೆ ಮತ್ತು ಪೇಟೆಂಟ್ ಬಳಸಿ 2 ಕೋಟಿ ಆದಾಯವನ್ನು ಗಳಿಸಿದೆ NIRF ವ್ಯವಸ್ಥೆಯಡಿಯಲ್ಲಿ ಪೇಟೆಂಟ್ ಮತ್ತು ಶ್ರೇಯಾಂಕದ ನಡುವೆ ಸಂಬಂಧವಿದೆ ಎಂಬುದನ್ನು ತೋರಿಸಿಕೊಡುತ್ತದೆ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯು ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಣಯಿಸಲು ಮತ್ತು ಮಾನ್ಯತೆ ನೀಡಲು ಪೇಟೆಂಟ್ಗಳನ್ನು ಬಳಸುತ್ತದೆ ಇದು ಸಂಶೋಧನಾ ನಾವೀನ್ಯತೆಯನ್ನು ವಿಶ್ಲೇಷಿಸುವ ಗುಣಮಟ್ಟದ ಸೂಚಕ ಚೌಕಟ್ಟನ್ನು ಅಭಿವೃದ್ಧಿಪಡಿಸಿದೆ ಈ ಮಂಡಳಿಯು ಗಣನೆಗೆ ತೆಗೆದುಕೊಳ್ಳುವ ಇತರ ಸಂಗತಿಗಳೆಂದರೆ ಅವರು ಪಡೆದ ಪೇಟೆಂಟ್ಗಳ ಸಂಖ್ಯೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆ ಇದೆಯೇ ಎಂದು ಪರಿಗಣಿಸುತ್ತಾರೆ UGC ಮತ್ತು AICTE ನಿಯಂತ್ರಕ ಸಂಸ್ಥೆಗಳು ಸಹ ಪೇಟೆಂಟ್ಗಳಂತೆ ಕೆಲವು ರೀತಿಯ ಚಟುವಟಿಕೆಯನ್ನು ಕಡ್ಡಾಯಗೊಳಿಸಿವೆ UGC ಈಗ ವಿಶ್ವವಿದ್ಯಾಲಯಗಳು ಮತ್ತು ಅಂಗಸಂಸ್ಥೆ ಕಾಲೇಜುಗಳಿಗೆ IPR ಅನ್ನು ಚುನಾಯಿತ ಕೋರ್ಸ್ ಆಗಿ ನೀಡುವಂತೆ ವಿನಂತಿಸುತ್ತದೆ AICTE ಅನುಮೋದನೆ ಪ್ರಕ್ರಿಯೆ ಕೈಪಿಡಿ IPR ಕೋಶದ ರಚನೆಯನ್ನು ಒಳಗೊಂಡಿದೆ ಆದ್ದರಿಂದ IPR ಕೋಶದ ಅಗತ್ಯವಿದೆ ಮತ್ತು AICTE ತಾಂತ್ರಿಕ ಸಂಸ್ಥೆಗಳಿಗಾಗಿ ಮಾರ್ಗಸೂಚಿಗಳನ್ನು ಹೊಂದಿದೆ